ಅಸೆಂಬ್ಲಿ ಡ್ರಾಯಿಂಗ್ ಮುಂದುವರೆದ ಎಲ್ಲರಿಗೂ ನಮಸ್ಕಾರ ಕೊನೆಯ ಉಪನ್ಯಾಸದಲ್ಲಿ ಸಾಲಿಡ್ವರ್ಕ್ಸ್ ಅಲ್ಲಿ ಲಭ್ಯವಿರುವ ಕೆಲವು ಪ್ರಮಾಣಿತ ಮೇಟ್ಗಳನ್ನು ಉಪಯೋಗಿಸಿ ಕೆಲವು ಮೂಲಭೂತ ಜೋಡಣಾ ವಿಧಾನಗಳ ಬಗ್ಗೆ ನಾವು ಕಲಿತಿದ್ದೇವೆ ಈಗ ಈ ಉಪನ್ಯಾಸದಲ್ಲಿ ಸಾಲಿಡ್ವರ್ಕ್ಸ್ ನಲ್ಲಿರುವ ಕೆಲವು ಸುಧಾರಿತ ವಿಧಾನಗಳನ್ನು ಮತ್ತು ಅವುಗಳ ವೈಶಿಷ್ಟ್ಯಗಳನ್ನು ಕಲಿಯೋಣ ಆದ್ದರಿಂದ ಈಗ ನಾವು ಮೇಟ್ ಗಳನ್ನು ನೋಡೋಣ ನಾವು ಇಲ್ಲಿ ಸ್ಟ್ಯಾಂಡರ್ಡ್ ಮೇಟ್ ಗಳ ಬಗ್ಗೆ ಕಲಿತಿದ್ದೇವೆ ಈಗ ಇಲ್ಲಿ ಮುಂದಿನ ವಿಷಯಗಳೆಂದರೆ ಸುಧಾರಿತ ಮೇಟ್ ಗಳು ಆದ್ದರಿಂದ ಈಗ ನಾವು ಈ ಉಪನ್ಯಾಸದಲ್ಲಿ ಈ ಸುಧಾರಿತ ಮೇಟ್ ಗಳನ್ನು ಒಂದೊಂದಾಗಿ ನೋಡೋಣ ನಾನು ಇಲ್ಲಿ ಲೋಡ್ ಮಾಡಿದ ಕೆಲವು ಭಾಗಗಳನ್ನು ನೋಡೋಣ ಇಲ್ಲಿ ಮೊದಲನೆಯ ಮೇಟ್ ಪ್ರೊಫೈಲ್ ಮೇಟ್ ಈ ಪ್ರೊಫೈಲ್ ಮೇಟ್ ಅಲ್ಲಿ ಈ ಪ್ರೊಫೈಲ್ ಮೇಟ್ ಗಳು ಎರಡು ಪ್ರೊಫೈಲ್ಗಳ ಜ್ಯಾಮಿತೀಯ ಕೇಂದ್ರವನ್ನು ಅಥವಾ ಎರಡು ಮೇಲ್ಮೈಗಳನ್ನು ಪರಸ್ಪರ ಜೊತೆ ಮಾಡಲು ನಮಗೆ ಅನುಮತಿಸುತ್ತದೆ ಉದಾಹರಣೆಗೆ ನಾವು ಈ ನಿರ್ದಿಷ್ಟ ಪ್ರೊಫೈಲ್ ಅನ್ನು ಪರಿಶೀಲಿಸೋಣ ಇದು ಆಯತಾಕಾರದ ಪ್ರೊಫೈಲ್ ಮತ್ತು ಇದು ಪ್ರೊಫೈಲ್ ಕೇಂದ್ರದಲ್ಲಿರುವ ಈ ರಾಡ್ನ ವೃತ್ತವಾಗಿದೆ ಎಂದುಕೊಳ್ಳಿ ಈಗ ಅದು ಸ್ವಯಂಚಾಲಿತವಾಗಿ ಅವೆರಡನ್ನು ಪರಸ್ಪರ ಹೊಂದಿಸುತ್ತದೆ ಈ ಎರಡು ಪರಸ್ಪರ ಹೊಂದಾಣಿಕೆ ಆಗುವದನ್ನು ನೀವು ನೋಡಬಹುದು ಮತ್ತೊಮ್ಮೆ ನೋಡುವುದಾದರೆ ನಾನು ಈ ನಿರ್ದಿಷ್ಟ ಮುಖವನ್ನು ಈ ದೊಡ್ಡ ಆಯತದ ಮೇಲೆ ಜೋಡಿಸಲು ಬಯಸುತ್ತೇನೆ ಆದ್ದರಿಂದ ನಾವು ಮೇಟ್ಗೆ ಹೋಗುತ್ತೇವೆ ಸುಧಾರಿತ ಮೇಟ್ ಗಳಿಗೆ ಹೋಗುತ್ತೇವೆ ನಂತರ ಪ್ರೊಫೈಲ್ ಕೇಂದ್ರ ವು ಇಲ್ಲಿದೆ ಆದ್ದರಿಂದ ಈ ಪ್ಲೇಟ್ ಹೊಂದಿಸಲ್ಪಟ್ಟಿರುವುದನ್ನು ನಾವು ನೋಡಬಹುದು ಈ ಮುಖದ ಪ್ಲೇಟ್ ಕೇಂದ್ರ ವು ಈ ದೊಡ್ಡದಾಗಿ ಇರುವದಕ್ಕೆ ಹೊಂದಿಕೆಯಾಗಿದೆ ಆದ್ದರಿಂದ ಇದನ್ನು ತಲೆಕೆಳಗಾಗಿ ನೋಡಲು ನಾವು ತಿರುಗಿಸಬಹುದು ಹೊಂದಾಣಿಕೆಯನ್ನು ತಲೆಕೆಳಗಾಗಿಸಲು ನಮಗೆ ಇದು ಅಲೈನ್ಮೆಂಟ್ ಆಯ್ಕೆಯನ್ನು ಹೊಂದಿದೆ ಇದು ವಿರುದ್ಧವಾದ ಹೊಂದಾಣಿಕೆ ಆದ್ದರಿಂದ ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗಿದ್ದನ್ನು ನಾವು ನೋಡಬಹುದು ಆದ್ದರಿಂದ ಇದು ಪ್ರೊಫೈಲ್ ಕೇಂದ್ರವಾಗಿದೆ ನಾವು ಇಲ್ಲಿ ಹೊಂದಿರುವ ಮುಂದಿನ ಮೇಟ್ ಅಂದರೆ ಸಮ್ಮಿತೀಯ ಮೇಟ್ ಸಮ್ಮಿತೀಯ ಮೇಟ್ ಎರಡು ವಸ್ತುಗಳನ್ನು ಚಲಿಸಲು ಅನುಮತಿಸುತ್ತದೆ ಎರಡು ಭಾಗಗಳನ್ನು ಒಂದು ಸಮ್ಮಿತಿಯಂತೆ ಚಲಿಸಲು ನಮಗೆ ಅನುಮತಿಸುತ್ತದೆ ಅವುಗಳು ಸಮತಲದ ಮೂಲಕ ಪ್ರತಿಬಿಂಬಿತವಾದಂತೆ ನಾವು ಅವುಗಳನ್ನು ಒಂದು ಮಾಡಬಹುದು ಆದ್ದರಿಂದ ಮುಂದಿನ ಸುಧಾರಿತ ಮೇಟ್ ಆಗಿ ನಾವು ಸಮ್ಮಿತೀಯ ಮೇಟ್ ಬಗ್ಗೆ ಮಾತನಾಡುತ್ತೇವೆ ಸಮ್ಮಿತೀಯ ಮೇಟ್ ನಲ್ಲಿ ಎರಡು ಭಾಗಗಳು ಒಂದು ಉಲ್ಲೇಖದೊಂದಿಗೆ ಪರಸ್ಪರ ಸಮ್ಮಿತೀಯವಾಗಿ ವರ್ತಿಸಲು ಅನುವು ಮಾಡಿಕೊಡುತ್ತದೆ ಆದ್ದರಿಂದ ಅದನ್ನು ನಾವು ಇಲ್ಲಿ ನೋಡುತ್ತೇವೆ ಇದಕ್ಕಾಗಿ ನಾವು ಜ್ಯಾಮಿತಿಯನ್ನು ಹೊಂದಿಸೋಣ ನಾವು ಈ ಪ್ರೊಫೈಲ್ ಕೇಂದ್ರ ವನ್ನು ತೆಗೆದುಹಾಕುತ್ತೇವೆ ಆದ್ದರಿಂದ ಇಲ್ಲಿ ನಾವು ಕೆಲವು ಫಿಕ್ಸ್ಚರ್ ಜೋಡಣೆ ಯನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಇಲ್ಲಿ ನೋಡಬಹುದು ಈ ಪ್ಲೇಟ್ ಈ ಶಾಫ್ಟ್ ಮೂಲಕ ತಿರುಗುತ್ತಿದೆ ಆದ್ದರಿಂದ ನಾವು ಇಲ್ಲಿ ಸಮ್ಮಿತೀಯ ಮೇಟ್ ಅನ್ನು ಪರಿಶೀಲಿಸೋಣ ಆದ್ದರಿಂದ ನಾವು ಸುಧಾರಿತ ಕ್ಕೆ ಹೋಗಿ ನಂತರ ಸಮ್ಮಿತಿ ಗೆ ಹೋಗುತ್ತೇವೆ ಆದ್ದರಿಂದ ಈ ಸಮ್ಮಿತೀಯ ಮೇಟ್ ಎರಡು ವಿಷಯಗಳನ್ನು ಆಯ್ಕೆ ಮಾಡಲು ನಮಗೆ ಅನುಮತಿಸುತ್ತದೆ ಆದ್ದರಿಂದ ನಮಗೆ ಅಗತ್ಯವಿರುವ ಒಂದು ಸಮ್ಮಿತಿ ಸಮತಲವು ನಮ್ಮ ಮಿತಿಗಳ ಬಗ್ಗೆ ಸಮ್ಮಿತೀಯವಾಗಿರಬೇಕು ಆದ್ದರಿಂದ ನಾವು ಈ ಸಮತಲವನ್ನು ಆಯ್ಕೆ ಮಾಡೋಣ ಅಥವಾ ಬಹುಶಃ ನಾವು ಈ ಮರೆಮಾಡಲಾದ ಸಮತಲಗಳಿಂದ ಆಯ್ಕೆ ಮಾಡಬಹುದು ಈ ಮುಂಭಾಗದ ಸಮತಲವನ್ನು ಮಧ್ಯ ಭಾಗದಿಂದ ಆರಿಸೋಣ ಮತ್ತು ನಾವು ಸಮ್ಮಿತೀಯ ಸಮತಲ ವನ್ನು ಆಯ್ಕೆ ಮಾಡುತ್ತೇವೆ ಅದು ಇಲ್ಲಿ ಎರಡು ವಸ್ತುಗಳನ್ನು ಆಯ್ಕೆ ಮಾಡಲು ಅನುಮತಿಸುತ್ತದೆ ಮೊದಲನೆಯದು ನಾವು ಸಮತಲದ ಬಗ್ಗೆ ಉಲ್ಲೇಖವನ್ನು ಹೊಂದಿಸಬೇಕು ಆದ್ದರಿಂದ ನಾವು ಸಮತಲ ವನ್ನು ನೋಡುತ್ತೇವೆ ಆದ್ದರಿಂದ ನಾವು ಮೇಟ್ ಗೆ ಹೋಗಿ ಸುಧಾರಿತ ಮೇಟ್ ಗೆ ಹೋಗಿ ನಂತರ ಸಮ್ಮಿತೀಯ ಮೇಟ್ ಗೆ ಹೋಗುತ್ತೇವೆ ಸಮ್ಮಿತೀಯ ಮೇಟ್ ಇಲ್ಲಿ ಎರಡು ವಿಷಯಗಳನ್ನು ಆಯ್ಕೆ ಮಾಡಲು ಅನುಮತಿಸುವುದನ್ನು ನಾವು ನೋಡಬಹುದು ಇದು ಸಮ್ಮಿತೀಯ ಸಮತಲ ಇದು ನಾವು ಆಯ್ಕೆ ಮಾಡುವ ಎರಡು ಭಾಗಗಳ ನಡುವಿನ ಸಮತಲ ಉಲ್ಲೇಖಯಾಗಿದೆ ಕೇವಲ ಒಂದು ಸಮತಲವನ್ನು ಆಯ್ಕೆ ಮಾಡೋಣ ನಾವು ಸಮತಲವನ್ನು ನೋಡುವದನ್ನು ಸಕ್ರಿಯಗೊಳಿಸೋಣ ನಾವು ಈ ಸಮತಲವನ್ನು ಆಯ್ಕೆ ಮಾಡೋಣ ಮತ್ತು ಎರಡು ಭಾಗಗಳಿಗಾಗಿ ನಾವು ಈ ಮುಖ ಮತ್ತು ಈ ಮುಖವನ್ನು ಆರಿಸುತ್ತೇವೆ ಓಕೆ ಒತ್ತಿ ಸರಿ ಮತ್ತೊಮ್ಮೆ ಲಭ್ಯವಿರುವ ಮುಂದಿನ ಮೇಟ್ ಸಮ್ಮಿತೀಯ ಮೇಟ್ ಆಗಿದೆ ನಾವು ಮೇಟ್ ಗೆ ಹೋಗಿ ಸುಧಾರಿತ ಮೇಟ್ ಗೆ ಹೋಗಿ ನಂತರ ಸಮ್ಮಿತೀಯ ಮೇಟ್ ಗೆ ಹೋಗುತ್ತೇವೆ ಆದ್ದರಿಂದ ಸಮ್ಮಿತೀಯ ಮೇಟ್ ಅಲ್ಲಿ ನಾವು ಎರಡು ಸಣ್ಣ ಕಿಟಕಿಗಳನ್ನು ನೋಡಬಹುದು ಆದ್ದರಿಂದ ಅವುಗಳಲ್ಲಿ ಮೊದಲನೆಯದು ಸಮ್ಮಿತೀಯವನ್ನು ಆರಿಸುವುದು ಉಲ್ಲೇಖದ ಸಮ್ಮಿತಿ ಸಮತಲವು ನಾವು ಆಯ್ಕೆ ಮಾಡಲಿರುವ ಎರಡು ವಸ್ತುಗಳ ಉಲ್ಲೇಖವಾಗಿದೆ ಆದ್ದರಿಂದ ಈ ಉಲ್ಲೇಖದ ಸಮತಲಕ್ಕಾಗಿ ಈ ಸಮತಲ ಮತ್ತು ನಾವು ಸಮ್ಮಿತೀಯವಾಗಿರಲು ಬಯಸುವ ಎರಡು ವಸ್ತುಗಳನ್ನು ಆಯ್ಕೆ ಮಾಡೋಣ ನಾವು ಇದು ಮತ್ತು ಇದನ್ನು ಮಾಡೋಣ ಆದ್ದರಿಂದ ನಾವು ಓಕೆ ಒತ್ತುತ್ತೇವೆ ಆದ್ದರಿಂದ ಈಗ ನಾವು ಈ ನಿರ್ದಿಷ್ಟ ಮುಖವನ್ನು ನೋಡಬಹುದು ಮತ್ತು ಈ ಮುಖವು ಈ ಉಲ್ಲೇಖದ ಸಮತಲದ ಬಗ್ಗೆ ಸಮ್ಮಿತೀಯವಾಗಿರುತ್ತದೆ ಆದ್ದರಿಂದ ನಾವು ಅವುಗಳಲ್ಲಿ ಒಂದನ್ನು ತಿರುಗಿಸುವಾಗ ಇನ್ನೊಂದು ಪರಸ್ಪರವಾಗಿ ಸಮ್ಮಿತೀಯವಾಗಿ ವರ್ತಿಸುತ್ತದೆ ನಾವು ಮತ್ತೆ ವಿವರಗಳನ್ನು ನೋಡಬಹುದು ಇಲ್ಲಿ ಒತ್ತಿ ಮತ್ತು ತಿದ್ದುಪಡಿ ಮಾಡಲು ಬಲಬದಿಯನ್ನು ಒತ್ತಿ ಆದ್ದರಿಂದ ಇಲ್ಲಿ ಲಭ್ಯವಿರುವ ಮುಂದಿನ ಮೇಟ್ ಅಗಲ ಮೇಟ್ ಆದ್ದರಿಂದ ನಾವು ಹಿಂದಿನ ಸಮ್ಮಿತೀಯ ಮೇಟ್ ಅನ್ನು ಅಳಿಸೋಣ ನಾವು ಇಲ್ಲಿ ನೋಡಬಹುದು ಈ ನಿರ್ದಿಷ್ಟ ಲಾಚ್ ರೀತಿಯ ವಸ್ತುವು ಅಲ್ಲಿನ ಯಾವುದೇ ವೆಬ್ ಗೆ ಚಲಿಸಬಲ್ಲದು ಮತ್ತು ಅದನ್ನು ಈಗಿನ ಮಟ್ಟಿಗೆ ಸ್ಥಿರ ಪಡಿಸಲಾಗಿಲ್ಲ ಆದ್ದರಿಂದ ನಾವು ಈ ಲಾಚ್ ಅನ್ನು ಶಾಫ್ಟ್ ನ ಮಧ್ಯದಲ್ಲಿ ಹೊಂದಲು ಬಯಸುತ್ತೇವೆ ಇದನ್ನು ಪಡೆಯಲು ನಾವು ಅಗಲ ಎಂದು ಕರೆಯಲ್ಪಡುವ ಸುಧಾರಿತ ಮೇಟ್ ಅನ್ನು ಹೊಂದಿದ್ದೇವೆ ನಾವು ಸುಧಾರಿತ ಮೇಟ್ ನ ಅಗಲ ಮೇಟ್ ಗೆ ಹೋಗುತ್ತೇವೆ ಇಲ್ಲಿ ಮತ್ತೆ ನಮಗೆ ಎರಡು ಸಣ್ಣ ವಿಂಡೋ ಗಳಿವೆ ಅಗಲ ಮೇಟ್ ಆಯ್ಕೆಗಳಿಗಾಗಿ ಇದು ಉಲ್ಲೇಖ ವಾಗಿದೆ ನಾವು ಅದರ ಉಲ್ಲೇಖ 1 ಉಲ್ಲೇಖ 2 ಅನ್ನು ಆಯ್ಕೆ ಮಾಡುತ್ತೇವೆ ಮತ್ತು ಮಧ್ಯದಲ್ಲಿ ಇರಬೇಕಾದ ವಸ್ತು ಇದು ಮತ್ತು ಇದು ಆದ್ದರಿಂದ ನಾವು ಅದನ್ನು ಒಮ್ಮೆ ಒತ್ತುತ್ತೇವೆ ಆದ್ದರಿಂದ ಇದು ಮಧ್ಯದಲ್ಲಿ ಸ್ಥಿರವಾಗಿ ಇರುವದನ್ನು ನೋಡಬಹುದು ಮತ್ತು ಅದು ಈ ಸಮತಲ ಮತ್ತು ಈ ನಿರ್ದಿಷ್ಟ ಸಮತಲದ ಮಧ್ಯದಲ್ಲಿದೆ ಆದ್ದರಿಂದ ಇದು ಅಗಲ ಮೇಟ್ ಅದಕ್ಕೆ ಅನುಗುಣವಾಗಿ ನಾವು ಉಳಿದ ಸುಧಾರಿತ ಮೇಟ್ ಬಗ್ಗೆ ಮಾತನಾಡುತ್ತೇವೆ ಈ ದೂರದ ಮೇಟ್ ಅನ್ನು ನಾವು ಪರಿಶೀಲಿಸುತ್ತೇವೆ ಇದನ್ನು ದೂರದ ಮಿತಿ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಕೋನದ ಮಿತಿ ಎಂದು ಕರೆಯಲಾಗುತ್ತದೆ ನಾವು ಇದನ್ನು ಪರಿಶೀಲಿಸುತ್ತೇವೆ ಮೊದಲನೆಯದಾಗಿ ನಾವು ಈಗಿರುವ ಈ ಅಗಲ ಮೇಟ್ ಅನ್ನು ಅಳಿಸೋಣ ನಾವು ಮೇಟ್ ಗೆ ಹೋಗುತ್ತೇವೆ ಮತ್ತು ಇದು ದೂರದ ಮೇಟ್ ಆದ್ದರಿಂದ ಸದ್ಯಕ್ಕೆ ಇದು ಶಾಫ್ಟ್ ನ ಉದ್ದಕ್ಕೂ ಚಲಿಸಬಲ್ಲದು ಮತ್ತು ಅದಕ್ಕೆ ಯಾವುದೇ ಮಿತಿಯಿಲ್ಲ ಎಂದು ನಾನು ನಿಮಗೆ ತೋರಿಸಿದ್ದೇನೆ ಆದ್ದರಿಂದ ಈ ಲಾಚ್ ಗೆ ಮಿತಿಯನ್ನು ಹೊಂದಿಸಲು ನಾನು ಇದರ ಮೇಲೆ ಒತ್ತುತ್ತೇನೆ ಮತ್ತು ಇದು ನಮಗೆ ಗರಿಷ್ಠ ಮಿತಿಯನ್ನು ನೀಡುತ್ತದೆ ಮತ್ತು ಇದು ಇನ್ನೊಂದು ಕನಿಷ್ಠ ಮೌಲ್ಯವಾಗಿದೆ ಆದ್ದರಿಂದ ನಾವು ಈ ಮುಖ ಮತ್ತು ಈ ಮುಖವನ್ನು ಆಯ್ಕೆ ಮಾಡುತ್ತೇವೆ ಆದ್ದರಿಂದ ನಾವು ಈ ಎರಡರ ನಡುವಿನ ಗರಿಷ್ಠ ಅಂತರವನ್ನು ಮತ್ತು ಈ ಎರಡರ ನಡುವಿನ ಕನಿಷ್ಠ ಅಂತರವನ್ನು ಆಯ್ಕೆ ಮಾಡುತ್ತೇವೆ ಆದ್ದರಿಂದ ನಾನು 0 49 ಅನ್ನು ಆರಿಸುತ್ತಿದ್ದೇನೆ ಮತ್ತು ಇಲ್ಲಿ ಅದು 0 ಎಂದು ಹೇಳುತ್ತೇನೆ ಓಕೆ ಒತ್ತಿ ಆದ್ದರಿಂದ ನಾನು ಈ ಮುಖ ಮತ್ತು ಈ ಮುಖದ ನಡುವಿನ ಮಿತಿಯನ್ನು ಹೊಂದಿಸಬೇಕು ಆದ್ದರಿಂದ ಕನಿಷ್ಠ ಮಿತಿ 0 ಎಂದು ನಾವು ನೋಡಬಹುದು ಆದ್ದರಿಂದ ಇದು ಈ 0 ಮೌಲ್ಯವನ್ನು ಮೀರಿ ಚಲಿಸಲು ಸಾಧ್ಯವಿಲ್ಲ ಮತ್ತು ಗರಿಷ್ಠ ಮಿತಿ 0 49 ಆಗಿತ್ತು ಆದ್ದರಿಂದ ಇದು ಗರಿಷ್ಠ ದೂರವನ್ನು 0 49 ವರೆಗೆ ಹೊಂದಿಸಿದೆ ಆದ್ದರಿಂದ ಇದು ದೂರದ ಮಿತಿ ಅದರಂತೆಯೇ ನಮಗೆ ಕೋನದ ಮಿತಿಯೂ ಇದೆ ಕೋನದ ಮಿತಿಗಳನ್ನು ಹೊಂದಿಸಲು ನಾವು ಮತ್ತೆ ಎರಡು ಉಲ್ಲೇಖ ಸಮತಲಗಳನ್ನು ಆರಿಸಬೇಕಾಗುತ್ತದೆ ಇದು ಕೋನ ಈ ಸಮತಲ ಮತ್ತು ಈ ಸಮತಲವನ್ನು ನಾವು ಆರಿಸುತ್ತೇವೆ ನಾನು ಮೌಲ್ಯವನ್ನು ಹೊಂದಿಸುತ್ತಿದ್ದೇನೆ ನಾವು ದೂರದ ಮಿತಿ ಅಂತೆಯೇ ಇಲ್ಲಿ ನಾವು ಕೋನೀಯ ಮಿತಿಯನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಸುಧಾರಿತ ಮೇಟ್ಗೆ ಹೋಗುತ್ತೇವೆ ಕೋನ ಮಿತಿಗಳನ್ನು ನಾವು ಇಲ್ಲಿ ನೋಡಬಹುದು ಆದ್ದರಿಂದ ದೂರದ ಮಿತಿಯಂತೆಯೇ ನಾವು ಮತ್ತೆ ಎರಡು ಆಯ್ಕೆಗಳನ್ನು ಮಾಡಬೇಕಾಗಿದೆ ನಾವು ಈ ಸಮತಲ ಮತ್ತು ಈ ಸಮತಲವನ್ನು ಆಯ್ಕೆ ಮಾಡೋಣ ಮತ್ತು ಗರಿಷ್ಠ ಮೌಲ್ಯ ಮತ್ತು ಕನಿಷ್ಠ ಮೌಲ್ಯವನ್ನು ಆಯ್ಕೆ ಮಾಡುತ್ತೇವೆ ನಾವು ಅದನ್ನು 30 ಆಗಿ ಮಾಡೋಣ ಮತ್ತು ಅದನ್ನು 180 ಆಗಿ ಮಾಡೋಣ ನಾವು ಇದನ್ನು ಮಾತ್ರ 30 ಇಡುತ್ತೇವೆ ಓಕೆ ಒತ್ತಿ ಅದು ಸಂಪೂರ್ಣವಾಗಿ ತಿರುಗಲು ಸಾಧ್ಯವಿಲ್ಲ ಎಂದು ನಾವು ನೋಡಬಹುದು ಈ ವಸ್ತುವನ್ನು ಸ್ಥಿರಪಡಿಸೋಣ ಫಿಕ್ಸ್ ಮೇಲೆ ಒತ್ತಿ ದೂರದ ಮಿತಿಯಂತೆಯೇ ನಾವು ಸುಧಾರಿತ ಮೇಟ್ ಅಲ್ಲಿ ಕೋನೀಯ ಮಿತಿ ಹೊಂದಿದ್ದೇವೆ ಇದು ಕೋನೀಯ ಮಿತಿಗಳಿಗಾಗಿ ಇದೆ ಇದು ಮತ್ತೊಮ್ಮೆ ಕೋನಗಳನ್ನು ಹೊಂದಿಸಬೇಕಾದ ಎರಡು ಉಲ್ಲೇಖ ಸಮತಲವನ್ನು ಹೊಂದಿಸಲು ನಮ್ಮನ್ನು ಕೇಳುತ್ತದೆ ನಾವು ಈ ಸಮತಲವನ್ನು ಮತ್ತು ಮೇಲಿನ ಸಮತಲಅನ್ನು ಆಯ್ಕೆ ಮಾಡೋಣ ನಾವು ಒಂದು ಗರಿಷ್ಠ ಮತ್ತು ಕನಿಷ್ಠ ಮೌಲ್ಯವನ್ನು ಹೊಂದಿಸುತ್ತೇವೆ ಕನಿಷ್ಠ ಮೌಲ್ಯವಾಗಿ 30 ಮತ್ತು ಗರಿಷ್ಠ ಮೌಲ್ಯವಾಗಿ 180 ಅನ್ನು ಆಯ್ಕೆ ಮಾಡೋಣ ಈಗ ಈ ಕೋನೀಯ ದಿಕ್ಕಿನಲ್ಲಿ ನಿರ್ಬಂಧದ ಚಲನೆಯನ್ನು ಇದು ತೋರಿಸುತ್ತದೆ ಆದ್ದರಿಂದ ಈ ಮಿತಿಗಳನ್ನು ಸುಧಾರಿತ ಮೇಟ್ಗಳಲ್ಲಿ ಈ ಕೋನೀಯ ಮಿತಿಯಿಂದ ಹೊಂದಿಸಲಾಗಿದೆ ಆದ್ದರಿಂದ ಇದು ಕೋನೀಯ ಮಿತಿಗಳಾಗಿತ್ತು ಇಲ್ಲಿ ಸುಧಾರಿತ ಮೇಟ್ ಗಳಲ್ಲಿ ಲಭ್ಯವಿರುವ ಇತರ ಮೇಟ್ ಗಳು ಪಾತ್ ಮೇಟ್ ಮತ್ತು ರೇಖೀಯ ಸಂಯೋಜಕ ನಾವು ಅದನ್ನು ಬೇರೆ ಕೆಲವು ಜ್ಯಾಮಿತಿಯಲ್ಲಿ ನೋಡೋಣ ಅದನ್ನು ಮುಗಿಸಿ ಸುಧಾರಿತ ಮೇಟ್ ಅಲ್ಲಿ ಲಭ್ಯವಿರುವ ಇತರ ಮೇಟ್ ಪಾತ್ ಮೇಟ್ ಪಾತ್ ಮೇಟ್ಗಾಗಿ ಈ ಚೆಂಡು ಈ ವಕ್ರರೇಖೆಯ ಸ್ಲೈಡ್ ನಲ್ಲಿ ಚಲಿಸಬೇಕಿದೆ ಎಂದು ನಾವು ಈ ಜ್ಯಾಮಿತಿ ಯಲ್ಲಿ ನೋಡುತ್ತೇವೆ ಇದನ್ನು ಸಾಧ್ಯವಾಗಿಸಲು ನಾವು ಪಾತ್ ಮೇಟ್ ಅನ್ನು ಆರಿಸಬೇಕಾಗುತ್ತದೆ ಆದ್ದರಿಂದ ಅದಕ್ಕಾಗಿ ಈ ಸ್ಲೈಡ್ನ ಮಧ್ಯ ಅಕ್ಷದ ಉದ್ದಕ್ಕೂ ಸ್ಲೈಡ್ ಆಗಲು ನಮಗೆ ಈ ಚೆಂಡಿನ ಮಧ್ಯಭಾಗ ಬೇಕು ಆದ್ದರಿಂದ ಸದ್ಯಕ್ಕೆ ನಾವು ಇಲ್ಲಿಯವರೆಗೆ ಇದರ ಕೇಂದ್ರ ಮತ್ತು ಈ ನಿರ್ದಿಷ್ಟ ವಕ್ರರೇಖೆಯ ಮಧ್ಯದ ರೇಖೆಯನ್ನು ನೋಡಲು ಸಾಧ್ಯವಿಲ್ಲ ಅದನ್ನು ಸಕ್ರಿಯಗೊಳಿಸಲು ನಾವು ಈ ಚೆಂಡಿಗೆ ಹೋಗುತ್ತೇವೆ ಮತ್ತು ನಾವು ಸ್ಕೆಚ್ ಭಾಗವನ್ನು ಆಯ್ಕೆ ಮಾಡುತ್ತೇವೆ ಮತ್ತು ನಾವು ಅದನ್ನು ತೋರಿಸುವಂತೆ ಮಾಡುತ್ತೇವೆ ಮತ್ತು ಅದೇ ರೀತಿ ಸ್ವೀಪ್ ನಲ್ಲಿರುವ ಈ ನಿರ್ದಿಷ್ಟ ಸ್ಲೈಡ್ನಲ್ಲಿ ನಾವು ಸ್ಕೆಚ್ಗೆ ಹೋಗುತ್ತೇವೆ ಆದ್ದರಿಂದ ಈಗ ನಾವು ವಕ್ರರೇಖೆಯ ಮತ್ತು ಇದರ ಕೇಂದ್ರವನ್ನು ನೋಡಬಹುದು ಆದ್ದರಿಂದ ಈಗ ಪಾತ್ ಮೇಟ್ ಆಲ್ಲಿ ಈ ಚೆಂಡಿನ ಮಧ್ಯಭಾಗದಲ್ಲಿರುವ ಶೃಂಗ ಮತ್ತು ಅದು ಪ್ರಯಾಣಿಸಬೇಕಾದ ಹಾದಿಯನ್ನು ಪಾತ್ ಮೇಟ್ ಕೇಳುತ್ತದೆ ಆದ್ದರಿಂದ ಈ ಹುಡುಕಾಟದಲ್ಲಿ ನಾವು ಈ ಚೆಂಡಿನ ಮಧ್ಯಭಾಗಕ್ಕೆ ಕಾಂಪೊನೆಂಟ್ ಶೃಂಗವನ್ನು ಆಯ್ಕೆ ಮಾಡೋಣ ಮತ್ತು ಅದು ಈಗ ಗೋಚರಿಸುವುದಿಲ್ಲ ನಾವು ಇಲ್ಲಿ ಸಕ್ರಿಯಗೊಳಿಸುತ್ತೇವೆ ಸ್ಕೆಚ್ ಮಾಡುತ್ತೇವೆ ಅದನ್ನು ತೋರಿಸುತ್ತೇವೆ ಆದ್ದರಿಂದ ಈಗ ಮತ್ತೆ ಈ ಪಾತ್ ನಾವು ಓಕೆ ಒತ್ತುತ್ತೇವೆ ಈಗ ಈ ಚೆಂಡಿನ ಮಧ್ಯಭಾಗ ಸ್ಲೈಡ್ನ ಈ ಸ್ಪ್ಲೈನ್ ಗೆ ಹೊಂದಿಕೆಯಾಗಿದೆ ಎಂದು ನಾವು ನೋಡಬಹುದು ವಕ್ರರೇಖೆಯ ಸ್ಲೈಡ್ ನೀವು ಆ ರೇಖಾಚಿತ್ರಗಳನ್ನು ಮರೆಮಾಡಬಹುದು ಈ ವಕ್ರರೇಖೆಯ ಸ್ಲೈಡ್ ಗೆ ಚೆಂಡು ಹೊಂದಿಕೊಳ್ಳುವುದನ್ನು ನಾನು ನೋಡಬಹುದು ಅದನ್ನು ನೋಡಲು ನಾವು ಇದನ್ನು ಪಾರದರ್ಶಕಗೊಳಿಸೋಣ ನಾವು ಇಲ್ಲಿ ಬಲಕ್ಕೆ ಒತ್ತಿ ಈ ಪಾರದರ್ಶಕತೆಯನ್ನು ಬದಲಾಯಿಸುತ್ತೇವೆ ಅದನ್ನು ನೀವು ಇಲ್ಲಿ ನೋಡಬಹುದು ಈ ಚೆಂಡು ಇದರಲ್ಲಿ ಚಲಿಸಬಹುದು ಆದಾಗ್ಯೂ ನಾವು ಈ ಚೆಂಡನ್ನು ಮೊದಲಿಗೆ ಇಲ್ಲಿ ಮತ್ತು ನಂತರ ಈ ಸಮತಲ ಕ್ಕೆ ಆಮದು ಮಾಡಿಕೊಂಡಿದ್ದೇವೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಇದನ್ನು ಈಗಾಗಲೇ ಸ್ಥಿರಪಡಿಸಲಾಗಿದೆ ಆದ್ದರಿಂದ ನಾವು ಅದನ್ನು ತೇಲುವಂತೆ ಮಾಡೋಣ ಮತ್ತು ಇದನ್ನು ಸ್ಥಿರಪಡಿಸೋಣ ಆದ್ದರಿಂದ ಈಗ ಈ ಚೆಂಡು ಈ ಸ್ಲೈಡ್ ನಲ್ಲಿ ಚಲಿಸಬಹುದು ಎಂದು ನೀವು ನೋಡಬಹುದು ಆದ್ದರಿಂದ ಪಾತ್ ಮೇಟ್ ಅನ್ನು ಬಳಸುವ ಮೂಲಕ ಇದು ಸಾಧ್ಯವಾಯಿತು ಲಭ್ಯವಿರುವ ಮುಂದಿನ ಸುಧಾರಿತ ಮೇಟ್ ಅನ್ನು ನೋಡೋಣ ಅದು ರೇಖೀಯ ಸಂಯೋಜಕ ವಾಗಿದೆ ನಾವು ಅದನ್ನು ಬೇರೆ ಕೆಲವು ಜ್ಯಾಮಿತಿಯಲ್ಲಿ ಪರಿಶೀಲಿಸುತ್ತೇವೆ ನಾವು ಅದನ್ನು ಲೋಡ್ ಮಾಡೋಣ ನಾನು ಇದನ್ನು ಅಳಿಸುತ್ತೇನೆ ರೇಖೀಯ ಸಂಯೋಜಕಕ್ಕಾಗಿ ನಾವು ಘಟಕಗಳನ್ನು ಸೇರಿಸೋಣ ನಾನು ಲೋಡ್ ಮಾಡುತ್ತಿದ್ದೇನೆ ನಾವು ಇಲ್ಲಿ ಕೆಲವು ಚಕ್ರಗಳು ಮತ್ತು ಕೆಲವು ರೈಲು ಹಳಿಗಳನ್ನು ಹೊಂದಿದ್ದೇವೆ ಆದ್ದರಿಂದ ರೇಖೀಯ ಸಂಯೋಜಕವು ರೇಖೀಯ ಶೈಲಿಯಲ್ಲಿ ಎರಡು ವಸ್ತುಗಳ ನಡುವೆ ಜೋಡಣೆಯನ್ನು ಅನುವು ಮಾಡಿಕೊಡುತ್ತದೆ ನಾವು ಅದನ್ನು ಪರಿಶೀಲಿಸುತ್ತೇವೆ ಇವುಗಳನ್ನು ಪರಸ್ಪರ ಸ್ಪರ್ಶಕವಾಗಿ ಮಾಡೋಣ ನಾವು ಕೆಲವು ಭಾಗಗಳನ್ನು ಆಯ್ಕೆ ಮಾಡಲು ಘಟಕವನ್ನು ಸೇರಿಸುವದಕ್ಕೆ ಹೋಗುತ್ತೇವೆ ನಾನು ಇಲ್ಲಿ ಕೆಲವು ಭಾಗಗಳನ್ನು ಹೊಂದಿದ್ದೇನೆ ಅವು ಚಕ್ರ ಟ್ರ್ಯಾಕ್ ಮತ್ತು ವೀಲ್ ಟಾಪ್ ನಾವು ಅದನ್ನು ಸ್ಥಿರ ಪಡಿಸುತ್ತೇವೆ ಈ ಟಾಪ್ ಅನ್ನು ಈ ಚಕ್ರಕ್ಕೆ ಸ್ಥಿರ ಪಡಿಸುತ್ತೇವೆ ನಾವು ಅದನ್ನು ಮಾಡಿದ್ದೇವೆ ನಾನು ಅದನ್ನು ಸ್ಪರ್ಶಕವಾಗಿಸುತ್ತೇನೆ ಇಲ್ಲಿ ನಾವು ಈ ಟ್ರ್ಯಾಕ್ ಮತ್ತು ಈ ಚಕ್ರವನ್ನು ಹೊಂದಿದ್ದೇವೆ ಆದ್ದರಿಂದ ಈ ರೇಖೀಯ ಸಂಯೋಜಕವನ್ನು ಪ್ರದರ್ಶಿಸಲು ನನಗೆ ಇನ್ನೊಂದು ಚಕ್ರ ಬೇಕು ಈ ಇನ್ನೊಂದು ಚಕ್ರದೊಂದಿಗೂ ನಾನು ಅದೇ ಕೆಲಸವನ್ನು ಮಾಡುತ್ತೇನೆ ಈಗ ಇಲ್ಲಿ ನಮಗೆ ಎರಡು ಚಕ್ರಗಳು ಲಭ್ಯವಿದೆ ಈ ಚಕ್ರಗಳನ್ನು ಈ ರೈಲು ಹಳಿಗೆ ಹೊಂದಿಸೋಣ ನಾನು ಅದನ್ನು ಮೇಟ್ ಮಾಡುತ್ತೇನೆ ಆದ್ದರಿಂದ ಈಗ ನಾವು ಘಟಕಗಳನ್ನು ಸೇರಿಸುತ್ತೇವೆ ನಾವು ಕೆಲವು ಭಾಗಗಳನ್ನು ಇಲ್ಲಿ ಲೋಡ್ ಮಾಡುತ್ತೇವೆ ಇಲ್ಲಿ ನಾವು ರೈಲು ಹಳಿ ಚಕ್ರ ಮತ್ತು ಚಕ್ರದ ಹೋಲ್ಡರ್ ಹೊಂದಿದ್ದೇವೆ ಆದ್ದರಿಂದ ಈ ರೇಖೀಯ ಸಂಯೋಜಕದಲ್ಲಿ ಪ್ರದರ್ಶಿಸಲು ನಮಗೆ ಎರಡು ಚಕ್ರಗಳು ಬೇಕಾಗುತ್ತವೆ ನಾವು ನಕಲು ಮಾಡುತ್ತೇವೆ ನಾವು ಈ ಚಕ್ರಗಳನ್ನು ಹೊಂದಿಸೋಣ ಈ ಚಕ್ರಗಳನ್ನು ಈ ಟ್ರ್ಯಾಕ್ನ ಮಧ್ಯದಲ್ಲಿ ಹೊಂದಿಸಲು ನಾನು ಈ ಚಕ್ರಗಳನ್ನು ಮತ್ತೊಮ್ಮೆ ಈ ರೈಲು ಹಳಿಗೆ ಜೋಡಿಸುತ್ತೇನೆ ನೀವು ಅಗಲ ಮೇಟ್ ಅನ್ನು ಉಲ್ಲೇಖ 1 ಮತ್ತು ಉಲ್ಲೇಖ 2 ಮತ್ತು ಕೇಂದ್ರೀಕೃತವಾಗಿರುವ ವಸ್ತುವಿಗೆ ಬಳಸಬಹುದು ನಾವು ಅದನ್ನು ಇಲ್ಲಿ ಹೊಂದಿದ್ದೇವೆ ಅದೇ ರೀತಿಯಲ್ಲಿ ನಾನು ಹೆಡ್ ಗಳನ್ನು ಚಕ್ರಗಳ ಮೇಲೆ ಇಡುತ್ತೇನೆ ಈಗ ನಾವು ಈ ಘಟಕವನ್ನು ಸೇರಿಸುವದಕ್ಕೆ ಹೋಗುತ್ತೇವೆ ನಾವು ರೈಲು ಟ್ರ್ಯಾಕ್ ಮತ್ತು ವೀಲ್ ಕನೆಕ್ಟರ್ ತೆಗೆದುಕೊಳ್ಳುತ್ತೇವೆ ನಾವು ಇಲ್ಲಿ ಎರಡು ವಸ್ತುಗಳನ್ನು ಹೊಂದಿದ್ದೇವೆ ಈ ರೇಖೀಯ ಸಂಯೋಜಕವನ್ನು ಪ್ರದರ್ಶಿಸಲು ನಮಗೆ ಎರಡು ವಿಭಿನ್ನ ವಸ್ತುಗಳು ಬೇಕಾಗುತ್ತವೆ ರೈಲು ಹಳಿಗಳಲ್ಲಿ ಈ ಎರಡನ್ನು ಜೋಡಿಸಿ ಆದ್ದರಿಂದ ಇಲ್ಲಿ ನಾವು ಈ ಸ್ಲೈಡರ್ ರೀತಿಯ ವಿಷಯವನ್ನು ಹೊಂದಿದ್ದೇವೆ ಆದ್ದರಿಂದ ಇವೆರಡೂ ಪರಸ್ಪರ ಸ್ವತಂತ್ರವಾಗಿವೆ ಆದ್ದರಿಂದ ಈಗ ನಾವು ಈ ರೇಖೀಯ ಸಂಯೋಜಕವನ್ನು ಪರಿಶೀಲಿಸುತ್ತೇವೆ ನಾವು ಮೇಟ್ ಗೆ ಹೋಗಿ ಸುಧಾರಿತ ಮೇಟ್ ಗೆ ಹೋಗಿ ನಂತರ ಇಲ್ಲಿ ನಾವು ರೇಖೀಯ ಸಂಯೋಜಕ ವನ್ನು ಹೊಂದಿದ್ದೇವೆ ಇದು ಎರಡು ನಿರ್ದಿಷ್ಟ ಭಾಗಗಳನ್ನು ಆಯ್ಕೆ ಮಾಡಲು ನಮಗೆ ಕೇಳುತ್ತದೆ ಈ ಮುಖ ಮತ್ತು ಈ ಮುಖ ಎರಡನ್ನು ಆಯ್ಕೆ ಮಾಡೋಣ ಮತ್ತು ನಾವು ಈ ಎರಡರ ನಡುವೆ ಅನುಪಾತವನ್ನು ಒಂದು ಎಂದು ಮಾಡುತ್ತೇವೆ ನಾವು ಪರಸ್ಪರ 1 ಮತ್ತು 1 ಅನ್ನು ಆಯ್ಕೆ ಮಾಡೋಣ ನಾವು ಓಕೆ ಒತ್ತುತ್ತೇವೆ ಮತ್ತು ನಾವು ಈ ವಸ್ತುವನ್ನು ಒಂದು ದಿಕ್ಕಿಗೆ ಸರಿಸುತ್ತಿರುವಾಗ ಇನ್ನೊಂದು ಸ್ವಯಂಚಾಲಿತವಾಗಿ ಅದಕ್ಕೆ ಜೋಡಣೆಯಾಗಿ ನಿಗದಿತ ಅನುಪಾತದಲ್ಲಿ ಚಲಿಸುತ್ತದೆ ನಾವು ಅನುಪಾತವನ್ನು ಬದಲಾಯಿಸೋಣ ಮತ್ತು ಅದನ್ನು ಪರಿಶೀಲಿಸೋಣ ನಾವು ವೈಶಿಷ್ಟ್ಯವನ್ನು ಸೇರಿಸುತ್ತೇವೆ ನಾನು ಅದನ್ನು 1 5 ಎಂದು ಮಾಡುತ್ತೇನೆ ಈಗ ನೀವು ಮುಂದಿನದನ್ನು 1 ರಿಂದ 1 5 ರ ಅನುಪಾತದಂತೆ ಕಾರ್ಯಗತಗೊಳಿಸಿದ್ದನ್ನು ನೋಡಬಹುದು ಆದ್ದರಿಂದ ಇದು ರೇಖೀಯ ಸಂಯೋಜಕ ವಾಗಿದೆ ಆದ್ದರಿಂದ ಇಲ್ಲಿ ನಾವು ಈ ಸುಧಾರಿತ ಮೇಟ್ ಗಳನ್ನು ಮುಗಿಸಿದ್ದೇವೆ ಮುಂದಿನ ಉಪನ್ಯಾಸದಲ್ಲಿ ನಮ್ಮಲ್ಲಿ ಉಳಿದಿರುವ ಯಾಂತ್ರಿಕ ಮೇಟ್ ಗಳ ಬಗ್ಗೆ ತಿಳಿಯೋಣ ನಾವೆಲ್ಲರೂ ಈಗಾಗಲೇ ಈ ಸ್ಕ್ರೂ ಮೇಟ್ ಮತ್ತು ಈ ಹಿಂಜ್ ಮೇಟ್ ಅನ್ನು ಯಾಂತ್ರಿಕ ಮೇಟ್ ಮೂಲಕ ನೋಡಿದ್ದೇವೆ ಆದ್ದರಿಂದ ಈಗ ನಾವು ಈ ಸುಧಾರಿತ ಮೇಟ್ಗಳನ್ನು ಪೂರ್ಣಗೊಳಿಸಿದ್ದೇವೆ ಮತ್ತು ಮುಂದಿನ ಉಪನ್ಯಾಸದಲ್ಲಿ ನಾವು ಈಗಾಗಲೇ ಹೊಂದಿರುವ ಯಾಂತ್ರಿಕ ಮೇಟ್ ಗಳಾದ ಕ್ಯಾಮ್ ಸ್ಲಾಟ್ ಹಿಂಜ್ ಗೇರ್ ರ್ಯಾಕ್ ಪಿನಿಯನ್ ಸ್ಕ್ರೂ ಬಗ್ಗೆ ಕಲಿಯೋಣ ಮತ್ತು ಆದ್ದರಿಂದ ಈಗ ನಾವು ಈ ಸಾಲಿಡ್ ವರ್ಕ್ಸ್ ನಲ್ಲಿ ಲಭ್ಯವಿರುವ ಈ ಸುಧಾರಿತ ಮೇಟ್ಗಳನ್ನು ಮುಗಿಸಿದ್ದೇವೆ ಇವೆಲ್ಲವನ್ನೂ ನಾವು ಒಂದೊಂದಾಗಿ ಕಲಿತಿದ್ದೇವೆ ಪ್ರೊಫೈಲ್ ಕೇಂದ್ರ ಸಮ್ಮಿತೀಯ ಅಗಲ ಪಾತ್ ಮೇಟ್ ರೇಖೀಯ ಸಂಯೋಜಕ ದೂರ ಮಿತಿ ಮತ್ತು ಕೋನ ಮಿತಿ ಗಳು ಮುಂದಿನ ಉಪನ್ಯಾಸದಲ್ಲಿ ನಾವು ಯಾಂತ್ರಿಕ ಮೇಟ್ ಗಳ ಬಗ್ಗೆ ಕಲಿಯುತ್ತೇವೆ